ಲ್ಯಾಪ್ಲೇಸ್ ಮತ್ತು ಪಾಯ್ಸನ್ ನ ಸಮೀಕರಣಗಳ ಪರಿಹಾರದ ವಿಶಿಷ್ಟತೆ ಸಂಭಾವ್ಯತೆಯು ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುತ್ತದೆ ಎಂದು ನಾವು ಕಲಿತಿದ್ದೇವೆ ಇದ ಲ್ಯಾಪ್ಲಾಸಿಯನ್ ಪೊಟೆನ್ಶಿಯಲ್ ಆಗಿದ್ದು ಆ ಪಾಯಿಂಟ್ ನಲ್ಲಿ ಮೈನಸ್ ಚಾರ್ಜ್ ಸಾಂದ್ರತೆಗೆ ϵ0 ರಿಂದ ಭಾಗಿಸಲಾಗಿದೆ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಯಾವುದೇ ಚಾರ್ಜ್ ಇಲ್ಲದ ಸ್ಥಳಗಳಲ್ಲಿ ಡೆಲ್ ಸ್ಕ್ವೇರ್ V ಯು 0 ಎಂದು ಹೇಳುವ ಲ್ಯಾಪ್ಲೇಸ್ ನ ಸಮೀಕರಣ ಇದು ಪರಿಣಾಮಗಳನ್ನು ಹೊಂದಿದೆ ಮತ್ತು ನಾವು ಮೊದಲೇ ಹೇಳಿದಂತೆ ಇವು ಸಂಭಾವ್ಯತೆಯ ಡಿಫ್ರೆನ್ಸಿಯಲ್ ಸಮೀಕರಣಗಳಾಗಿವೆ ಸಂಭಾವ್ಯತೆಯನ್ನು ಲೆಕ್ಕಹಾಕಲು ನೀವು ಇವುಗಳನ್ನು ಬಳಸಲು ಬಯಸಿದರೆ ಗಡಿ ಸ್ಥಿತಿಯನ್ನು ನೀಡಿ ಇವುಗಳು ಅನನ್ಯ ಉತ್ತರಗಳನ್ನು ನೀಡುತ್ತವೆ ಎಂದು ನಾವು ತೋರಿಸಲು ಸಾಧ್ಯವಾಗುತ್ತದೆ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ನಾನು ಒಂದು ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ನಾನು ಡೆಲ್ ಸ್ಕ್ವೇರ್ UV ಅನ್ನು 0 ಗೆ ಸಮನಾಗಿ ತೆಗೆದುಕೊಂಡರೆ ಒಂದು ನಿರ್ದಿಷ್ಟ ಪಾಯಿಂಟ್ ನಲ್ಲಿ ಕನಿಷ್ಠ ಅಥವಾ ಗರಿಷ್ಠ ಸಂಭಾವ್ಯವಿಲ್ಲ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಒಂದು ನಿರ್ದಿಷ್ಟ ಪಾಯಿಂಟ್ ನಲ್ಲಿ ಸಂಭಾವ್ಯತೆಯು ಗರಿಷ್ಠಕ್ಕೆ ಹೋಗುತ್ತಿದ್ದರೆ ಒಂದು ಪಾಯಿಂಟ್ನಲ್ಲಿ ಗರಿಷ್ಠ ಮೂಲಕ ಅದು ಇನ್ನೊಂದು ಬದಿಯಲ್ಲಿ ಕನಿಷ್ಠದ ಮೂಲಕ ಹೋಗುತ್ತದೆ ಅದನ್ನು ದೃಶ್ಯೀಕರಿಸುವ ಒಂದು ಉತ್ತಮ ವಿಧಾನ ನಿಮ್ಮ ಕೈಯ ಈ ಭಾಗವನ್ನು ನೋಡಿ ಇದರಲ್ಲಿ ನಿಮ್ಮ ಬೆರಳುಗಳು ಮತ್ತು ಹೆಬ್ಬೆರಳಿನ ಬದಿಯಿಂದ ನೀವು ಬಂದರೆ ನೀವು ಕನಿಷ್ಟ ತಲುಪುತಿದ್ದೀರಿ ಆದರೆ ನೀವು ಅಂಗೈಯಿಂದ ಇನ್ನೊಂದು ಬದಿಗೆ ಹೋದರೆ ನೀವು ಗರಿಷ್ಠ ತಲುಪುತಿದ್ದೀರಿ ಆದ್ದರಿಂದ ಇಲ್ಲಿ ಗರಿಷ್ಠ ಅಥವಾ ಕನಿಷ್ಠ ಇಲ್ಲ ಇದನ್ನು ಸ್ಯಾಡಲ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿಯೇ ಈ ಪ್ರಮಾಣದ ಡೆಲ್ ಸ್ಕ್ವೇರ್ ಪ್ರಮಾಣ ಏನೇ ಇರಲಿ ಎತ್ತರ ಇರಲಿ ನಾನು ಲೆಕ್ಕ ಹಾಕಿದರೆ ಅದು 0 ಆಗಿರುತ್ತದೆ ಮತ್ತು ಇದರ ಅರ್ಥವೇನೆಂದರೆ ಚಾರ್ಜ್ ಮುಕ್ತ ಪ್ರದೇಶದಲ್ಲಿ ಚಾರ್ಜ್ ಗೆ ಯಾವುದೇ ಸಮತೋಲನ ಬಿಂದುವಿಲ್ಲ ಅದನ್ನು ನಾವು ಅರ್ಥಮಾಡಿಕೊಳ್ಳೋಣ ಕನಿಷ್ಠ ಅಥವಾ ಗರಿಷ್ಠ ಇಲ್ಲದಿದ್ದರೆ ಇದರರ್ಥ ಸಂಭಾವ್ಯತೆಯು ಒಂದು ಬದಿಯಲ್ಲಿ ಗರಿಷ್ಠ ಮತ್ತು ಇನ್ನೊಂದು ಬದಿಯಲ್ಲಿ ಕನಿಷ್ಠವಾಗಿ ಸಾಗುತ್ತಿದೆ ನಾನು ಇಲ್ಲಿ ಚಾರ್ಜ್ ಹಾಕಿದರೆ ಅದು ಕನಿಷ್ಟ ತಲುಪುವ ಈ ದಿಕ್ಕಿನಲ್ಲಿ ಸ್ಥಿರವಾಗಿರಬಹುದು ಇನ್ನೊಂದು ಬದಿಯಲ್ಲಿ ಅದು ದೂರ ಹೋಗಲು ಪ್ರಾರಂಭಿಸುತ್ತದೆ ಮತ್ತು ಇದು ಡೆಲ್ ಸ್ಕ್ವೇರ್ V 0 ಆಗಿರುವುದರ ಪರಿಣಾಮವಾಗಿದೆ ಇದನ್ನು ನೋಡುವ ಗಣಿತದ ವಿಧಾನ ಈ ಕೆಳಗಿನಂತಿದೆ ಗರಿಷ್ಠವಿರುವ ಒಂದು ಬಿಂದು ಇದೆ ಎಂದು ಭಾವಿಸೋಣ ನಂತರ ನಾನು ಅದರ ಸುತ್ತಲೂ ಒಂದು ಸಣ್ಣ ಗೋಳವನ್ನು ತೆಗೆದುಕೊಂಡು ಮತ್ತು ಮೇಲ್ಮೈಯಲ್ಲಿ ಗ್ರೇಡಿಯೆಂಟ್ V ಯ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡುತ್ತೇನೆ ಡೈವರ್ಜೆನ್ಸ್ ಪ್ರಮೇಯದಿಂದ ಇದು ಈ ಪರಿಮಾಣದ ಮೇಲಿನ ಗ್ರಾಡ್ V ಯ ಡೈವರ್ಜೆನ್ಸ್ ಗೆ ಸಮನಾಗಿರುತ್ತದೆ ಇದು ಮೇಲ್ಮೈಯಲ್ಲಿ V ಡಾಟ್ ds ನ ಗ್ರಾಡ್ ಆಗಿರುತ್ತದೆ ಏಕೆಂದರೆ ಇದು ಗರಿಷ್ಠ ಅಥವಾ ಇನ್ನೊಂದು ಮಾರ್ಗವಾಗಿದೆ ಅದು ಕನಿಷ್ಟವಾಗಿದ್ದರೆ V ಯ ಗ್ರಾಡ್ ಇಡೀ ಮೇಲ್ಮೈ ಮೇಲೆ ಒಂದೇ ಚಿಹ್ನೆಯನ್ನು ಹೊಂದಿರುತ್ತದೆ ಆದ್ದರಿಂದ ಬಿಂದುವು V ಯ ಗರಿಷ್ಠ ಅಥವಾ ಕನಿಷ್ಟ ಆಗಿದ್ದರೆ ಗ್ರಾಡ್ V ಮೇಲ್ಮೈ ಮೇಲೆ ಒಂದೇ ಚಿಹ್ನೆಯನ್ನು ಹೊಂದಿರುತ್ತದೆ ಮತ್ತು ಇದು ಇಂಟೆಗ್ರೇಶನ್ ಗ್ರಾಡ್ V ಡಾಟ್ ds ಮೌಲ್ಯವು 0 ಗೆ ಸಮನಾಗಿರುವುದಿಲ್ಲ ಎಂದು ಸೂಚಿಸುತ್ತದೆ ಮತ್ತೊಂದೆಡೆ ಇದನ್ನು ನೋಡಿ ಇದು ಡೆಲ್ ಸ್ಕ್ವೇರ್ V dV ಮತ್ತು ಇದು 0 ಆದ್ದರಿಂದ ನಾನು ವಿರೋಧಾಭಾಸವನ್ನು ಎದುರಿಸುತ್ತಿದ್ದೇನೆ ಮತ್ತು ನಾನು ವಿರೋಧಾಭಾಸದ ಹಂತದಲ್ಲಿದ್ದರೆ ಇದರರ್ಥ ನಾನು ಗರಿಷ್ಠ ಅಥವಾ ಕನಿಷ್ಠ ಬಿಂದುವಿನಲ್ಲಿ ಇದ್ದೇನೆ ಎಂಬ ನನ್ನ ಆರಂಭಿಕ ಊಹೆ ತಪ್ಪಾಗಿದೆ ಆದ್ದರಿಂದ ಯಾವುದೇ ಗರಿಷ್ಠ ಅಥವಾ ಕನಿಷ್ಠಗಳಿಲ್ಲ ಇದನ್ನು ಅರ್ಥಮಾಡಿಕೊಳ್ಳುವ ಭೌತಿಕ ಮಾರ್ಗ ಹೀಗಿದೆ ಚಾರ್ಜ್ ರಹಿತ ಪ್ರದೇಶದಲ್ಲಿ E ಡಾಟ್ dS ವು 0 ಗೆ ಸಮಾನವಾಗಿರುತ್ತದೆ ಎಂದು ಗಾಸ್ ನ ನಿಯಮ ಹೇಳುತ್ತದೆ ಇದರರ್ಥ ಚಾರ್ಜ್ ಮುಕ್ತ ಪ್ರದೇಶದಲ್ಲಿ ಕೆಲವು ವಿದ್ಯುತ್ ಕ್ಷೇತ್ರದ ರೇಖೆಗಳು ಬರುತ್ತಿರುವ ಸ್ಥಳವಿದ್ದರೆ ಕೆಲವು ಹೊರಹೋಗಬೇಕು ಆದ್ದರಿಂದ ಇಲ್ಲಿ ಹಾಕಲಾದ ಚಾರ್ಜ್ ಎಂದಿಗೂ ಸಮತೋಲನದಲ್ಲಿರಲು ಸಾಧ್ಯವಿಲ್ಲ ಏಕೆಂದರೆ ಯಾವುದೇ ರೇಖೆಗಳು ಬರುತ್ತಿದ್ದರೂ ಅವು ಹೊರಗೆ ಸಹ ಹೋಗುತ್ತಿವೆ ಆದ್ದರಿಂದ ಕ್ಷೇತ್ರ ರೇಖೆಗಳು ಹೊರಗೆ ಹೋಗುವ ದಿಕ್ಕಿನಲ್ಲಿ ಚಾರ್ಜ್ ಚಲಿಸಲು ಒಲವು ತೋರುತ್ತದೆ ಇದು ಡೆಲ್ ಸ್ಕ್ವೇರ್ V ಯು 0 ಎಂದು ಹೇಳಲು ಸಮನಾಗಿರುತ್ತದೆ ಮತ್ತು ಈ ಎಲ್ಲಾ ಹೇಳಿಕೆಗಳು ಸಮಾನವಾಗಿರುತ್ತದೆ ಇದನ್ನು ಅರ್ನ್ಶಾ ನ ಪ್ರಮೇಯ ಎಂದು ಕರೆಯಲಾಗುತ್ತದೆ ಇದು ಚಾರ್ಜ್ ಮುಕ್ತ ಪ್ರದೇಶದಲ್ಲಿ ಚಾರ್ಜ್ಗೆ ಸಮತೋಲನ ಬಿಂದು ಇರಲಾರದು ಎಂದು ಹೇಳುತ್ತದೆ ಈಗ ನಿರ್ದಿಷ್ಟ ಗಡಿ ಸ್ಥಿತಿಗೆ ಪರಿಹಾರದ ಅನನ್ಯತೆ ಲ್ಯಾಪ್ಲೇಸ್ ನ ಪರಿಹಾರದ ಅನನ್ಯತೆ ಅಥವಾ ಪಾಯ್ಸನ್ ನ ಸಮೀಕರಣಕ್ಕೆ ಹೋಗೋಣ ಕೊಟ್ಟಿರುವ ಗಡಿ ಸ್ಥಿತಿಯಿಂದ ನಾವು ಏನು ಅರ್ಥೈಸಬೇಕೆಂದರೆ "ನಿರ್ದಿಷ್ಟ ಗಡಿಯಲ್ಲಿ ಸಂಭಾವ್ಯತೆ ಎಷ್ಟಿದೆ ಎಂದು ನಾವು ಮೊದಲೇ ನಿರ್ದಿಷ್ಟಪಡಿಸಿದ್ದೇವೆ" ಇದನ್ನು ಆರಂಭದಲ್ಲೇ ನೀಡಲಾಗಿದೆ ಆದ್ದರಿಂದ ನಾವು ಮುಚ್ಚಿದ ಗಡಿಯನ್ನು ತೆಗೆದುಕೊಳ್ಳೋಣ ಅದು ಅನಂತದಲ್ಲಿ ಇರಬಹುದು ಮತ್ತು ನಾವು ಗಡಿಯಲ್ಲಿ ಪೊಟೆನ್ಶಿಯಲ್ ಅನ್ನು ನೀಡಿದ್ದೇವೆ ಅದನ್ನು V0 ಎಂದು ಕರೆಯೋಣ ಮತ್ತು ಈ ಗಡಿಯೊಳಗೆ ರೋ r ಪ್ರೈಮ್ ನೀಡಿದ ಸ್ವಲ್ಪ ಚಾರ್ಜ್ ಇರಲಿ ಆದ್ದರಿಂದ ನೀವು 2Vr ρ0 ಅನ್ನು ನೀಡಿದ್ದೀರಿ ನಾವು V1 ಮತ್ತು V2 ಎಂಬ ಎರಡು ಪರಿಹಾರಗಳಿವೆ ಎರಡೂ ಈ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ಎರಡೂ ಒಂದೇ ಗಡಿ ಪರಿಸ್ಥಿತಿಗಳನ್ನು ಪೂರೈಸುತ್ತವೆ ಎಂದು ಊಹಿಸೋಣ ಮತ್ತು rV1 V2 ಎಂಬ ಫಂಕ್ಶನ್ ಇರಲಿ ನಂತರ ϕr ಗಡಿಯಲ್ಲಿ 2∅0 ಮತ್ತು ϕ0 ಅನ್ನು ಪೂರೈಸುತ್ತದೆ ಏಕೆ ಏಕೆಂದರೆ ϕ ಎಂಬುದು ಎರಡು ಸಂಭಾವ್ಯತೆಗಳ ನಡುವಿನ ವ್ಯತ್ಯಾಸವಾಗಿದ್ದು ಎರಡೂ ಒಂದೇ ಗಡಿ ಸ್ಥಿತಿಯನ್ನು ಪೂರೈಸುತ್ತದೆ ಮತ್ತು ಎರಡೂ ಒಂದೇ ಪಾಯ್ಸನ್ ನ ಸಮೀಕರಣವನ್ನು ಪೂರೈಸುತ್ತವೆ ಈಗ ನಾವು ಫೈ ಗ್ರಾಡ್ ಆಫ್ ಫೈ ಯ ಡೈವೆರ್ಜೆನ್ಸ್ ಅನ್ನು ನೋಡೋಣ ಅದನ್ನು ನೀವು ಘಟಕಗಳನ್ನು ತೆಗೆದುಕೊಳ್ಳುವ ಮೂಲಕ ಸುಲಭವಾಗಿ 2ϕ2 ಗೆ ಸಮಾನವಾಗಿರುತ್ತದೆ ಎಂದು ತೋರಿಸಬಹುದು ಇದು ಸುಗಮಗೊಳಿಸುವ ಸಲುವಾಗಿಯೇ ಇದೆ f ddx f ಫಂಕ್ಶನ್ ನ ddx ಯಾವಾಗಲೂ dfdx2fd2xdx2 ಗೆ ಸಮನಾಗಿರುತ್ತದೆ ಅದು ಹಾಗೆಯೇ ಹೋಲುತ್ತದೆ ಮತ್ತು ಘಟಕಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಮಾಡಬಹುದು ನೀವು ಅದನ್ನು ಪರಿಹರಿಸಬಹುದು ಆದರೆ ಈಗ ನಾನು ಇದನ್ನು ಸಮೀಕರಣದ ಅನನ್ಯತೆಯನ್ನು ತೋರಿಸಲು ಬಳಸಲಿದ್ದೇನೆ ನಾವು ಎರಡೂ ಬದಿಗಳನ್ನು ಇಂಟೆಗ್ರೇಶನ್ ಮಾಡೋಣ ಇದು ನ ಡೈವೆರ್ಜೆನ್ಸ್ ಆದ್ದರಿಂದ ನಾನು ಇದನ್ನು ಪರಿಮಾಣದ ಮೇಲೆ ಸಂಯೋಜಿಸಲಿದ್ದೇನೆ ಇದು ಪರಿಮಾಣದ ಮೇಲೆ 2 ಜೊತೆಗೆ 2 ಗೆ ಸಮನಾಗಿರುತ್ತದೆ ಆದಾಗ್ಯೂ ಡೆಲ್ ಸ್ಕ್ವೇರ್ ಫೈ 0 ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಪದವು ಹೊರಹೋಗುತ್ತದೆ ಎಡಗಡೆಯಲ್ಲಿ ಡೈವರ್ಜೆನ್ಸ್ ಪ್ರಮೇಯದಿಂದ ನಾನು ಮೇಲ್ಮೈಯಲ್ಲಿ ಇಂಟೆಗ್ರೇಶನ್ ϕ ಗ್ರಾಡ್ ϕ ಡಾಟ್ dS ಅನ್ನು 2dV ಗೆ ಸಮಾನವಾಗಿ ಪಡೆಯಲಿದ್ದೇನೆ ಆದರೆ ಮೇಲ್ಮೈಯಲ್ಲಿ ϕ 0 ಎಂದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಈ ಪದವು ಸಹ ಕೈಬಿಡಲ್ಪಟ್ಟಿದೆ ಪರಿಣಾಮವಾಗಿ ನಾನು ನೋಡುವುದು | 2dV0 dS2dV or 2dV0 ಆದಾಗ್ಯೂ 2 ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಏಕೆಂದರೆ ಅದು ಸ್ಕ್ವೇರ್ ಆಗಿದೆ ಆದ್ದರಿಂದ 2dV0 ತಕ್ಷಣವೇ ϕ0 ಯ ಗ್ರೇಡಿಯಂಟ್ ಅಥವಾ ಡಿರೈವೇಟಿವ್ 0 ಎಂದು ಹೇಳುತ್ತದೆ ಆದ್ದರಿಂದ ϕ ಸ್ಥಿರಕ್ಕೆ ಸಮಾನವಾಗಿರುತ್ತದೆ ಹೆಚ್ಚೆಂದರೆ V1 ಮತ್ತು V2 ಸ್ಥಿರತೆಯಿಂದ ಭಿನ್ನವಾಗಿರುತ್ತವೆ ಆದರೆ ಅವು ಒಂದೇ ಗಡಿಯಲ್ಲಿ ಇರುವುದರಿಂದ ಈ ಸ್ಥಿರ 0 ಆಗಿದ್ದರೆ ಉತ್ತಮವಾಗಿರುತ್ತದೆ ಆದ್ದರಿಂದ ಇದು V1V2 ಅನ್ನು ಸೂಚಿಸುತ್ತದೆ ಇವೆಲ್ಲವೂ ನನಗೆ ಏನು ಹೇಳುತ್ತದೆ ಎಂದರೆ ಚಾರ್ಜ್ ವಿತರಣೆ ನೀಡಿದಾಗ ಪಾಯ್ಸನ್ ನ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ದೊರೆತ ಉತ್ತರ ಸಂಭಾವ್ಯತೆಯು ಅನನ್ಯವಾಗಿದೆ 20 2dV0 or ∇ϕ0 ∴ϕconstant or V1V2 ಅದೇ ಪಾಯ್ಸನ್ ನ ಸಮೀಕರಣ ಮತ್ತು ಒಂದೇ ಗಡಿ ಪರಿಸ್ಥಿತಿಗಳನ್ನು ತೃಪ್ತಿಪಡಿಸುವ ಎರಡು ವಿಭಿನ್ನ ಪೊಟೆನ್ಶಿಯಲ್ ಗಳು ಇರಬಾರದು ಮತ್ತು ρ 0 ಕೇವಲ ವಿಶೇಷ ಪ್ರಕರಣವಾಗಿದೆ ಮತ್ತು ಆದ್ದರಿಂದ ಗಡಿ ಪರಿಸ್ಥಿತಿಗಳನ್ನು ನೀಡಿದರೆ ಲ್ಯಾಪ್ಲೇಸ್ ಸಮೀಕರಣವು ನನಗೆ ಅದೇ ಉತ್ತರವನ್ನು ನೀಡುತ್ತದೆ ಆದ್ದರಿಂದ 2V ρ0 ನಿರ್ದಿಷ್ಟ ಗಡಿ ಸ್ಥಿತಿಗೆ ವಿಶಿಷ್ಟ ಪರಿಹಾರವನ್ನು ಹೊಂದಿದೆ ಆದ್ದರಿಂದ ನಾವು ಇದನ್ನು ಹೇಗೆ ಪಡೆದಿದ್ದೇವೆ ಎಂದು ನೋಡೋಣ ವ್ಯತ್ಯಾಸದ ಡೈವೆರ್ಜೆನ್ಸ್ ಅನ್ನು ನೋಡುವ ಮೂಲಕ ನಾವು ಇದನ್ನು ತಲುಪಿದ್ದೇವೆ ϕV1 V2 ಎಂಬ ವ್ಯತ್ಯಾಸವನ್ನು ಮತ್ತು ಆ ಗ್ರಾಡ್ ಯು 0 ಆಗಿರಬೇಕು ಎಂದು ನಾವು ಇದನ್ನು ಬಳಸಿದ್ದೇವೆ ಸಂಬಂಧಿತ ಭೌತಿಕ ವಿದ್ಯಮಾನಗಳೆಂದರೆ ನಾನು ಯಾವುದೇ ಚಾರ್ಜ್ ಇಲ್ಲದ ಮುಚ್ಚಿದ ಮೇಲ್ಮೈ ಹೊಂದಿದ್ದರೆ ಒಳಗೆ ಯಾವುದೇ ಚಾರ್ಜ್ ಇಲ್ಲ ಮತ್ತು ಗಡಿಯುದ್ದಕ್ಕೂ V ಒಂದೇ ಆಗಿರುತ್ತದೆ ನಂತರ ಒಳಗಿನ ಕ್ಷೇತ್ರವು 0 ಕ್ಕೆ ಸಮಾನವಾಗಿರುತ್ತದೆ ಇದು ನಾವು ಮೊದಲೇ ಪರಿಗಣಿಸಿದ ಲೋಹೀಯ ಗೋಳವನ್ನು ಹೊಂದಿದ್ದರೆ ಪ್ರಕರಣ ಆದರೆ ಈಗ ನಾನು ಲೋಹೀಯ ಯಾವುದೇ ಆಕಾರದ ಲೋಹವನ್ನು ತೆಗೆದುಕೊಳ್ಳುತ್ತೇನೆ ನಾನು ಅದಕ್ಕೆ ಕೆಲವು ಪೊಟೆನ್ಶಿಯಲ್ ಅನ್ನು ನೀಡುತ್ತೇನೆ ಮತ್ತು ಈ ಸಂಪೂರ್ಣ ಮೇಲ್ಮೈ ಒಂದು ಸಮಬಲವಾಗಿ ಪರಿಣಮಿಸುತ್ತದೆ ಏಕೆಂದರೆ ಲೋಹಗಳು ಎರಡು ಭಾಗಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಹೊಂದಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಚಾರ್ಜ್ ಒಂದು ಬದಿಯಿಂದ ಇನ್ನೊಂದಕ್ಕೆ ಹರಿಯುತ್ತದೆ ಮತ್ತು ಲೋಹದೊಳಗಿನ ಕ್ಷೇತ್ರವು 0 ಆಗಿರುತ್ತದೆ ಆದ್ದರಿಂದ ಇದು ನಾನು ಈಕ್ವಿಪೋಟೆನ್ಶಿಯಲ್ ಕ್ಲೋಸ್ ವಾಲ್ಯೂಮ್ ಅನ್ನು ರಚಿಸಿದರೆ ಎಲ್ಲಾ ಮೇಲ್ಮೈಗಳು ಒಂದೇ ಪೊಟೆನ್ಶಿಯಲ್ ದಲ್ಲಿರುತ್ತವೆ ನಂತರ ಒಳಗಿನ ಕ್ಷೇತ್ರ 0 ಆಗಿರುತ್ತದೆ ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸುವ ಮೊದಲು ಅದನ್ನು ನೀಡೋಣ ಈಗ ಡೆಲ್ ಸ್ಕ್ವೇರ್ V ಲೋಹದ ಒಳಗೆ 0 ಆಗಿರುತ್ತದೆ ಏಕೆಂದರೆ ಯಾವುದೇ ಚಾರ್ಜ್ ಇಲ್ಲ ಮತ್ತೆ ನಾವು VV ನ ಡೈವರ್ಜೆನ್ಸ್ ಅನ್ನು ತೆಗೆದುಕೊಳ್ಳೋಣ ಅದು V2 ಜೊತೆಗೆ V ಗುಣಿಸು V ಯ ಲ್ಯಾಪ್ಲಾಸಿಯನ್ ಆಗಿರುತ್ತದೆ ಆದರೆ ಒಳಗೆ ಯಾವುದೇ ಚಾರ್ಜ್ ಇಲ್ಲದ ಕಾರಣ ಈ ಪದ 0 ಈಗ ನಾವು ವಾಲ್ಯೂಮ್ ಇಂಟಿಗ್ರಲ್ ಗಳನ್ನು ತೆಗೆದುಕೊಳ್ಳೋಣ VV ನ ಡೈವರ್ಜೆನ್ಸ್ ಪರಿಮಾಣದ ಮೇಲೆ V2 ಗೆ ಸಮಾನವಾಗಿರುತ್ತದೆ ಎಡಗಡೆ ನಾನು ಇಂಟಿಗ್ರಲ್ VV ಮೇಲ್ಮೈಯಿಂದ ಕೂಡಿದ್ದು V2 ವಾಲ್ಯೂಮ್ ಇಂಟಿಗ್ರಲ್ ಗೆ ಸಮಾನವಾಗಿದೆ ಎಂದು ಬರೆಯಬಲ್ಲೆ ಸಂಭಾವ್ಯತೆಗಾಗಿ ಈ V ಮತ್ತು ಪರಿಮಾಣಕ್ಕಾಗಿ ಈ V ನಡುವೆ ದಯವಿಟ್ಟು ಗೊಂದಲಗೊಳ್ಳಬೇಡಿ 2V0 VVV2V2V

dSV2dV ಈಗ ನೀವು ಮೇಲ್ಮೈ ಮೇಲೆ V ಗ್ರಾಡ್ V ಅನ್ನು ನೋಡಿದರೆ ಮೇಲ್ಮೈ ಮೇಲೆ ಪೊಟೆನ್ಶಿಯಲ್ ಸಮಾನವಾಗಿದೆ ಎಂದು ನಾವು ಈಗಾಗಲೇ ಹೇಳುತ್ತಿದ್ದೇವೆ ಆದ್ದರಿಂದ ಈ V ಮೇಲ್ಮೈ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನಾನು ಈ V ಅನ್ನು ಹೊರತೆಗೆಯಬಹುದು ನಂತರ ಅದು ಗ್ರಾಡ್ V ಡಾಟ್ dS ನ ಇಂಟೆಗ್ರಲ್ ಆಗುತ್ತದೆ V ಯ ಗ್ರೇಡ್ ಎಂದರೇನು ಇದು V ಮೈನಸ್ E dS ಗಾಸ್ ನ ನಿಯಮದ ಪ್ರಕಾರ ಒಳಗಡೆ ಯಾವುದೇ ಚಾರ್ಜ್ ಇಲ್ಲದ ಕಾರಣ ಈ ಪದವು 0 ಮತ್ತು ಆದ್ದರಿಂದ ಎಡಗಡೆ ಕಣ್ಮರೆಯಾಗುತ್ತದೆ ಮತ್ತು ನಾನು ಇಂಟೆಗ್ರಲ್ V2dV0 ಅನ್ನು ಅರ್ಥೈಸುತ್ತಿದ್ದೇನೆ ಇದರರ್ಥ ಗ್ರಾಡ್ V ಒಳಗೆ 0 ಆಗಿರಬೇಕು dSVV dSV E dS V2dV0 or V0 ಆದ್ದರಿಂದ ನಾನು ಸ್ಥಿರ ಸಂಭಾವ್ಯ ಮೇಲ್ಮೈಯೊಂದಿಗೆ ಏನನ್ನಾದರೂ ತೆಗೆದುಕೊಂಡರೆ ಮೇಲ್ಮೈ ಮೇಲೆ ಸ್ಥಿರ ಸಂಭಾವ್ಯತೆಯೊಂದಿಗೆ ಮುಚ್ಚಿದ ಮೇಲ್ಮೈ ನಂತರ ಕ್ಷೇತ್ರವು 0 ಆಗುತ್ತದೆ ಉದಾಹರಣೆಯಾಗಿ ನೀವು ಈ ಪ್ರಯೋಗವನ್ನು ಮನೆಯಲ್ಲಿಯೇ ಮಾಡಬಹುದು ನೀವು ಲೋಹೀಯ ಟಿಫಿನ್ ಡಬ್ಬಿಯನ್ನು ತೆಗೆದುಕೊಂಡು ನಿಮ್ಮ ಮೊಬೈಲ್ ಅನ್ನು ಒಳಗೆ ಇರಿಸಿ ನೀವು ಆ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದರೆ ಕರೆ ಹೋಗುವುದಿಲ್ಲ ಏಕೆಂದರೆ ಒಳಗಿನ ಕ್ಷೇತ್ರವು 0 ಆಗಿರುತ್ತದೆ ಎಲ್ಲವೂ ಶೀಲ್ಡೆಡ್ ಮತ್ತು ಸುರಕ್ಷಿತ ಅಲೆಗಳು ಆ ಲೋಹೀಯ ಮುಚ್ಚಿದ ಮೇಲ್ಮೈಗೆ ಭೇದಿಸುವುದಿಲ್ಲ ಆದ್ದರಿಂದ ಇದನ್ನು ಫ್ಯಾರಡೆ'ಸ್ ಕೇಜ್ Faraday's cage ಎಂದು ಕರೆಯುವುದನ್ನು ಮಾಡಲು ಸಹ ಬಳಸಲಾಗುತ್ತದೆ ನೀವು ಬಹುತೇಕ ಮುಚ್ಚಿದ ಲೋಹೀಯ ಮೇಲ್ಮೈಯನ್ನು ತೆಗೆದುಕೊಳ್ಳುತ್ತೀರಿ ಇವೆಲ್ಲವೂ ಜಾಲರಿಯಿಂದ ಮಾಡಲ್ಪಟ್ಟಿದೆ ಮತ್ತು ನಿಮ್ಮ ಉಪಕರಣಗಳನ್ನು ಒಳಗೆ ಇರಿಸಿ ಮತ್ತು ಅವು ಹೊರಗಿನ ಯಾವುದೇ ವಿದ್ಯುತ್ ಸಂಕೇತಗಳಿಂದ ನಾಶವಾಗುವುದಿಲ್ಲ ಏಕೆಂದರೆ ಆ ವಿದ್ಯುತ್ ಮತ್ತು ನೀವು ಹೊರಗೆ ಏನೇ ಮಾಡಿದರೂ ಒಳಗಿನ ಕ್ಷೇತ್ರವು 0 ಆಗಿರುತ್ತದೆ ಏಕೆಂದರೆ ಲೋಹೀಯ ಜಾಲರಿ ಅಥವಾ ಲೋಹೀಯ ಮೇಲ್ಮೈ ಪೂರ್ತಿ ಇರುವ ಸಂಭಾವ್ಯವು ಸ್ಥಿರವಾಗಿರುತ್ತದೆ